ಪ್ರತಾಪ್ ಹರಿಡೋಸ್ ಹಲೋ ಇಂದು ನಮ್ಮೊಂದಿಗೆ ಡಾ ರಾಜೇಶ್ ಕುಮಾರ್ ಇವರು ಮದ್ರಾಸ್ ಐಐಟಿಯಲ್ಲಿನ ಮಾನವಿಕ ಇಲಾಖೆಯಲ್ಲಿ ಅಧ್ಯಾಪಕರಾಗಿರುತ್ತಾರೆ ಮತ್ತು ನಾವು ಮಾನವೀಯತೆಗಳಲ್ಲಿನ ಸಂಶೋಧನೆ ಮತ್ತು ಮಾನವಶಾಸ್ತ್ರದಲ್ಲಿನ ಸಂಶೋಧನೆಯ ವಿವಿಧ ಅಂಶಗಳನ್ನು ಚರ್ಚಿಸಲು ಹೋಗುತ್ತೇವೆ ಆದ್ದರಿಂದ ನೀವು ಈ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ಬಯಸಿದರೆ ನೀವು ಈ ಕ್ಷೇತ್ರಕ್ಕೆ ಪ್ರವೇಶಿಸಿದಾಗ ಮುಂದೆ ನೋಡೋಣ ರಾಜೇಶ್ ಕುಮಾರ್ ಯುನೈಟೆಡ್ ಸ್ಟೇಟ್ಸ್ನ ಅರ್ಬನಾ ಚ್ಯಾಂಪೈನ್ನಲ್ಲಿನ ಇಲಿನಾಯ್ಸ್ ವಿಶ್ವವಿದ್ಯಾನಿಲಯದ ಭಾಷಾಶಾಸ್ತ್ರದಲ್ಲಿ ಪಿಎಚ್ಡಿ ಹೊಂದಿದ್ದಾರೆ ಮತ್ತು ಅವರು ಶಿಕ್ಷಣ ಸಾಮಾಜಿಕ ಭಾಷಾಶಾಸ್ತ್ರ ಭಾಷಾ ಸಿದ್ಧಾಂತ ಮತ್ತು ಭಾಷೆ ಮತ್ತು ಅರಿವಿನ ಭಾಷೆಯ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆದ್ದರಿಂದ ಮಾನವೀಯತೆಗಳಲ್ಲಿನ ಸಂಶೋಧನೆಯ ಸಂದರ್ಭದಲ್ಲಿ ಈ ವಿಷಯಗಳನ್ನು ಚರ್ಚಿಸಲು ಅವರು ಉತ್ಕೃಷ್ಟವಾಗಿ ಸಜ್ಜುಗೊಂಡಿದ್ದಾರೆ ಮತ್ತು ಆ ಸಂಕ್ಷಿಪ್ತ ಪರಿಚಯದೊಂದಿಗೆ ಡಾ ರಾಜೇಶ್ ಕುಮಾರ್ ಅವರೊಂದಿಗೆ ನಾವು ಈ ವಿಷಯವನ್ನು ಚರ್ಚಿಸುತ್ತೇವೆ ಆದ್ದರಿಂದ ನಮಗೆ ಹೇಳುವುದಾದರೆ ಮಾನವಶಾಸ್ತ್ರದ ಸಂಶೋಧನೆಯ ಸಾಂಪ್ರದಾಯಿಕ ಪ್ರದೇಶಗಳು ಯಾವುವು ಪ್ರೊಫೆಸರ್ ರಾಜೇಶ್ ಕುಮಾರ್ ನೋಡಿ ಯಾವುದೇ ಐಐಟಿಯಲ್ಲಿನ ಸಮಾಜ ವಿಜ್ಞಾನದಲ್ಲಿ ಮಾನವಿಕ ಇಲಾಖೆ ಒಂದು ವಿಶಿಷ್ಟ ಲಕ್ಷಣವನ್ನು ಹೊಂದಿದೆ ಅದು ಅಂತರ್ ಶಿಸ್ತಿನ ಮತ್ತು ಬಹು ಶಿಸ್ತಿನ ಸ್ವಭಾವವಾಗಿದೆ ಹಾಗಾಗಿ ಮದ್ರಾಸ್ ಐಐಟಿಯಲ್ಲಿ ಈ ಇಲಾಖೆಯಲ್ಲಿ ಅರ್ಥಶಾಸ್ತ್ರ ಸಾಹಿತ್ಯ ಭಾಷಾಶಾಸ್ತ್ರ ತತ್ತ್ವಶಾಸ್ತ್ರ ಇತಿಹಾಸ ಸಮಾಜಶಾಸ್ತ್ರ ಮೊದಲಾದ ಸಾಂಪ್ರದಾಯಿಕ ಪ್ರದೇಶಗಳಿವೆ ಮತ್ತು ಹೊಸ ಉದಯೋನ್ಮುಖ ಪ್ರದೇಶಗಳು ಮತ್ತು ಹಲವಾರು ಇತರ ಶಾಖೆಗಳಲ್ಲಿ ಅಧ್ಯಯನಗಳನ್ನು ನಾವು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ್ದೇವೆ ಇದಲ್ಲದೆ ಮಾನವಿಕ ಮತ್ತು ಸಾಮಾಜಿಕ ವಿಜ್ಞಾನ ವಿಭಾಗವು ಇನ್ನೂ 3 ಕ್ಷೇತ್ರಗಳನ್ನು ಹೊಂದಿದೆ ಮತ್ತು ಅವು ಚೀನಾ ಅಧ್ಯಯನಗಳು ಯುರೋಪಿಯನ್ ಅಧ್ಯಯನಗಳು ಯುರೋಪಿಯನ್ ಒಕ್ಕೂಟದ ಅಧ್ಯಯನ ಮತ್ತು ಸಹಜ ಅಧ್ಯಯನಕ್ಕಾಗಿ ಇಂಡೋ ಜರ್ಮನ್ ಸೆಂಟರ್ ಎಂದು ಕರೆಯಲ್ಪಡುವ ಕೇಂದ್ರವಾಗಿದೆ ಆದ್ದರಿಂದ ಮಾನವಿಕ ಮತ್ತು ಸಾಮಾಜಿಕ ವಿಜ್ಞಾನಗಳ ಯಾವುದೇ ಡೊಮೇನ್ನಲ್ಲಿ ನೀವು ಕಂಡುಕೊಳ್ಳುವ ಹೆಚ್ಚಿನ ಸಾಂಪ್ರದಾಯಿಕ ಪ್ರದೇಶಗಳು ಇಲಾಖೆಯ ಸಂಶೋಧನಾ ಕ್ಷೇತ್ರವಾಗಿ ಒಳಗೊಂಡಿದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಮತ್ತು ಆದ್ದರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಇಲಾಖೆಯಲ್ಲಿ ಸೇರಲು ಈ ಸಾಂಪ್ರದಾಯಿಕ ಸಂಶೋಧನಾ ಕ್ಷೇತ್ರಗಳಿಗೆ ಹೋಗುತ್ತಾರೆ ಅಥವಾ ನೀವು ತೆರೆದಿರುವ ಇತ್ತೀಚಿನ ಪ್ರದೇಶಗಳಿಗೆ ಹೆಚ್ಚು ಪ್ರೊಫೆಸರ್ ರಾಜೇಶ್ ಕುಮಾರ್ ಇತ್ತೀಚಿನ ದಿನಗಳಲ್ಲಿ ಮಾನವೀಯತೆ ಮತ್ತು ಸಾಮಾಜಿಕ ವಿಜ್ಞಾನದ ಮಲ್ಟಿ ಡಿಸ್ಕ್ರಿಪ್ಲಿನರಿ ಸ್ವರೂಪದ ಕಾರಣದಿಂದಾಗಿ ನೀವು ಬಹಳಷ್ಟು ಹೊಸ ಉದಯೋನ್ಮುಖ ಪ್ರದೇಶಗಳನ್ನು ಹೊಂದಿದ್ದೀರಿ ಉದಾಹರಣೆಗೆ ಇತಿಹಾಸದಲ್ಲಿ ಇದು ನಿಜವಾಗಿಯೂ ನಿಜವಲ್ಲ ಆದರೆ ಎಣಿಸುವ ಹೊಸ ಪ್ರದೇಶಗಳಲ್ಲಿ ವಿಜ್ಞಾನದ ಇತಿಹಾಸ ಒಂದಾಗಿದೆ ಅಭಿವೃದ್ಧಿಯ ಅಧ್ಯಯನದಲ್ಲಿ ರಾಜಕೀಯ ಮತ್ತು ಲಿಂಗ ಮತ್ತು ಧರ್ಮದ ಸಮಾಜಶಾಸ್ತ್ರದಂತಹ ಆದರ್ಶಗಳನ್ನು ಹೊಂದಿರುವ ಛೇದಕಗಳನ್ನು ಇದು ಒಳಗೊಂಡಿದೆ ಭಾಷಾಶಾಸ್ತ್ರದ ಕ್ಷೇತ್ರದಲ್ಲಿಯೂ ಬೋಧನಾ ವಿಧಾನಗಳಲ್ಲಿ ಉಷ್ಣಾಂಶದ ಬಳಕೆ ಮತ್ತು ಭಾಷೆ ನಮ್ಮ ಬಳಿ ಇದೆ ಆದ್ದರಿಂದ ಅವುಗಳು ಹೊಸ ಕ್ಷೇತ್ರಗಳೆಲ್ಲವೂ ಬೆಳೆಯುತ್ತವೆ ಸಾಹಿತ್ಯವನ್ನು ನೀವು ಹಲವಾರು ಭಾಗಗಳಾಗಿ ವಿಭಾಗಿಸಿದಾಗ ನಾವು ಅಮೇರಿಕನ್ ಸಾಹಿತ್ಯ ಆಫ್ರಿಕನ್ ಸಾಹಿತ್ಯ ಇಂಗ್ಲಿಷ್ ಸಾಹಿತ್ಯ ಭಾರತೀಯ ಸಾಹಿತ್ಯ ಇಂಗ್ಲಿಷ್ನಲ್ಲಿ ಭಾರತೀಯ ಬರವಣಿಗೆಯನ್ನು ಒಳಗೊಳ್ಳುತ್ತೇವೆ ಮತ್ತು ಇವೆಲ್ಲವೂ ಮಾನವೀಯತೆ ಮತ್ತು ಸಾಮಾಜಿಕ ವಿಜ್ಞಾನಗಳಲ್ಲಿ ಒಳಗೊಂಡಿರುವ ಹೊಸ ಉದಯೋನ್ಮುಖ ಪ್ರದೇಶಗಳಾಗಿವೆ ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಬರುವ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅವರು ಈಗಾಗಲೇ ಒಂದನ್ನು ಹೊಂದಿದ್ದಾರೆ ಅಥವಾ ಈ ಪ್ರದೇಶಗಳಲ್ಲಿ ಒಂದನ್ನು ತಮ್ಮ ಮನಸ್ಸಿನಲ್ಲಿ ಹೊಂದಿದ್ದಾರೆ ಆದ್ದರಿಂದ ಇಂಗ್ಲಿಷ್ ಅಥವಾ ಇಂಗ್ಲಿಷ್ ಸಾಹಿತ್ಯವನ್ನು ಅಧ್ಯಯನ ಮಾಡುವ ವಿಶಾಲ ಪ್ರದೇಶಕ್ಕಾಗಿ ಅವರು ಬರಲು ತಿಳಿದಿಲ್ಲ ಮತ್ತು ಆ ನಿರ್ದಿಷ್ಟ ಡೊಮೇನ್ ಒಳಗೆ ಕೂಡ ನಾವು ಆಫ್ರಿಕನ್ ಸಾಹಿತ್ಯ ಅಥವಾ ಅಮೇರಿಕನ್ ಸಾಹಿತ್ಯವನ್ನು ನಿರ್ದಿಷ್ಟ ನಿಶ್ಚಿತ ಆಲೋಚನೆಗಳನ್ನು ಹೊಂದಿದ್ದೇವೆ ಎಂದು ಹೇಳೋಣ ಮತ್ತು ಆ ಪ್ರದೇಶಗಳು ತಮ್ಮ ಸಿಬ್ಬಂದಿಗಳೊಂದಿಗೆ ಆಳ ಚರ್ಚೆಯಲ್ಲಿ ಹೊರಹೊಮ್ಮುತ್ತವೆ ಪ್ರತಾಪ್ ಹರಿಡೋಸ್ ಸರಿ ನೀವು ಸಂಶೋಧನೆಯ ಆಂತರಿಕ ಶಿಸ್ತಿನ ಪ್ರದೇಶಗಳನ್ನು ಉಲ್ಲೇಖಿಸಿರುವುದರಿಂದ ಮತ್ತು ಐಐಟಿಯೂ ಸೇರಿದಂತೆ ಹಲವು ಎಂಜಿನಿಯರಿಂಗ್ ಸಂಸ್ಥೆಗಳಿಗೆ ಮಾನವೀಯ ಇಲಾಖೆಯು ಇದೆ ಎಂಬುದು ನಿಮಗೆ ತಿಳಿದಿದೆ ಸಾಮಾನ್ಯ ಪ್ರೇಕ್ಷಕರಿಂದ ನಾವು ನಿಖರವಾಗಿ ಮತ್ತು ವೀಕ್ಷಿಸಲ್ಪಟ್ಟಿರುವುದರಿಂದ ಮಾನವೀಯತೆಯ ಗಡಿರೇಖೆಗಳೇ ನಿಖರವಾಗಿ ನಿಮಗೆ ಏನಾಗುತ್ತದೆ ನಾನು ಅರ್ಥೈಸುವೆಂದರೆ ಯಾವುದೇ ಮಾನವೀಯತೆಗಳಲ್ಲಿ ಕೆಲಸ ಮಾಡುವ ಜನರು ಗಮನಹರಿಸಬೇಕಾದ ವಿಷಯಗಳ ವ್ಯಾಪ್ತಿಯನ್ನು ನೀವು ಭಾವಿಸುವ ವಿಷಯಗಳ ಸಂಗ್ರಹವೇನು ಪ್ರೊಫೆಸರ್ ರಾಜೇಶ್ ಕುಮಾರ್ ರೈಟ್ ವಾಸ್ತವವಾಗಿ ಅದು ಮಾನವನ ಮತ್ತು ಸಾಮಾಜಿಕ ವಿಜ್ಞಾನಗಳಿಗೆ ಬಂದಾಗ ಬಹುತೇಕ ಐಐಟಿಯಲ್ಲ ಈ ವಿಭಾಗವನ್ನು ಹೊಂದಿಲ್ಲ ಮತ್ತು ನಾನು ಮಾನವನ ಇಲಾಖೆಯ ಬಗ್ಗೆ ಮಾತನಾಡಬಹುದು ಇಲ್ಲಿ ವಾಸ್ತವವಾಗಿ ಯಾವುದೇ ಮಿತಿಯಿಲ್ಲ ಮತ್ತು ಆರೋಗ್ಯ ನೀತಿ ತಂತ್ರಜ್ಞಾನ ನೈತಿಕತೆ ಧರ್ಮ ಮತ್ತು ಈ ಪ್ರದೇಶಗಳಲ್ಲಿ ಸಂಶೋಧನೆಯು ಅಸ್ತಿತ್ವದಲ್ಲಿರುವ ಪ್ರದೇಶಗಳಲ್ಲಿ ಜಾಗವನ್ನು ಕಂಡುಕೊಳ್ಳುತ್ತದೆ ಆದ್ದರಿಂದ ಮಿತಿ ಇಲ್ಲ ನಮ್ಮನ್ನು ನಿರ್ಬಂಧಿಸುವ ಯಾವುದೇ ಮಿತಿಯಿಲ್ಲ ವಾಸ್ತವವಾಗಿ ಐಐಟಿಯಲ್ಲಿ ಈ ಮಾನವಿಕತೆಗಳು ಮತ್ತು ಮಾನವಶಾಸ್ತ್ರ ಮತ್ತು ಸಾಮಾಜಿಕ ವಿಜ್ಞಾನ ಇಲಾಖೆಗಳನ್ನು ಪತ್ತೆಹಚ್ಚುತ್ತದೆ ಇದು ತಾಂತ್ರಿಕ ಕ್ಷೇತ್ರಗಳಿಗೆ ಮೀರಿ ಸುಲಭವಾಗಿಸುವಂತಹ ಕೆಲವು ರೀತಿಯ ವಿಸ್ತರಣೆ ನೀಡುತ್ತದೆ ಮತ್ತು ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಎರಡೂ ಸಂಶೋಧಕರು ಡೇಟಾವನ್ನು ಸುಲಭವಾಗಿ ಲಭ್ಯವಾಗುವ ಪ್ರದೇಶಗಳಲ್ಲಿ ತೊಡಗಿಸಿಕೊಳ್ಳಬಹುದು ಉದಾಹರಣೆಗೆ ಯಾರಾದರೂ ತಂತ್ರಜ್ಞಾನದ ಬಳಕೆಯನ್ನು ಆರೋಗ್ಯದಲ್ಲಿ ನೋಡಬೇಕೆಂದು ಬಯಸುತ್ತಾರೆ ಪ್ರತಾಪ್ ಹರಿಡೋಸ್ ಸರಿ ರಾಜೇಶ್ ಕುಮಾರ್ ನೀವು ಕಂಪ್ಯೂಟರ್ ಸೈನ್ಸ್ ಬಯೋ ತಂತ್ರಜ್ಞಾನ ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಈ ಪ್ರದೇಶದಲ್ಲಿ ಕೆಲಸ ಮಾಡುವ ಯಾರೊಬ್ಬರನ್ನು ಸುಲಭವಾಗಿ ಹುಡುಕಬಹುದು ಮತ್ತು ನಂತರ ಈ ಕ್ಷೇತ್ರಗಳಿಂದ ತಂತ್ರಜ್ಞಾನದ ಅನ್ವಯಿಕೆಗಳನ್ನು ನೀವು ನೋಡುತ್ತೀರಿ ಮತ್ತು ನಂತರ ಸಾಮಾಜಿಕ ವಿಜ್ಞಾನಿಗಳು ಅದರ ಆಧಾರದ ಮೇಲೆ ಸಂಶೋಧನಾ ಪ್ರಶ್ನೆಯನ್ನು ಮಾಡುತ್ತಾರೆ ಆರೋಗ್ಯದ ಮೌಲ್ಯಮಾಪನದಲ್ಲಿ ಈ ವಿಷಯಗಳು ಉದಾಹರಣೆಗೆ ಆರೋಗ್ಯದ ಸಂಪೂರ್ಣ ವಲಯವು ಹೇಗೆ ನೈತಿಕ ಅಭ್ಯಾಸವನ್ನು ಮಾಡುತ್ತದೆ ಅಥವಾ ಇಲ್ಲ ಪ್ರೊಫೆಸರ್ ರಾಜೇಶ್ ಕುಮಾರ್ ಹಾಗಾಗಿ ಐಐಟಿಯಲ್ಲಿ ತಂತ್ರಜ್ಞಾನದಿಂದ ನೈತಿಕತೆಗೆ ಸ್ಥಳಾಂತರ ಮಾಡುವ ಅಭ್ಯಾಸಗಳು ಪ್ರಾರಂಭವಾಗುವುದನ್ನು ನಿರ್ಬಂಧಿಸುವ ಬದಲು ವಾಸ್ತವವಾಗಿ ಹೆಚ್ಚಿನ ಸಾಧ್ಯತೆಗಳನ್ನು ತೆರೆಯುತ್ತದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಸಾಧ್ಯತೆಗಳು ಹಾಗಾಗಿ ವಿದ್ಯಾರ್ಥಿ ದೃಷ್ಟಿಕೋನದಿಂದ ನೀವು ನೋಡಿದರೆ ಕೆಲವು ವಿದ್ಯಾರ್ಥಿಗಳು ಐಐಟಿಯಲ್ಲಿನ ಮಾನವೀಯ ಇಲಾಖೆಯಲ್ಲಿ ಸೇರಲುಬಹುದು ಅವರು ಎದುರಿಸಬಹುದಾದ ಪ್ರಮುಖ ಸವಾಲುಗಳು ಯಾವುವು ಎಂದು ಅವರು ಯೋಚಿಸುತ್ತಾರೆ ಅಥವಾ ಅಂತಹ ಇಲಾಖೆ ಸದಸ್ಯರು ಅಂತಹ ಸವಾಲುಗಳು ಅನನ್ಯವಾಗಿ ಏನಾದರೂ ಅಲ್ಲಿ ಅವರಿಗೆ ತಿಳಿದಿರಬೇಕೆ ಪ್ರೊಫೆಸರ್ ರಾಜೇಶ್ ಕುಮಾರ್ ಸರಿ ತಾಂತ್ರಿಕ ಸವಾಲು ಆಗುವ ಒಂದು ನಿರ್ದಿಷ್ಟ ವಿಷಯ ಇದೆ ಅಂದರೆ ಇದು ಒಂದು ನಿರ್ದಿಷ್ಟ ವಿಭಾಗದ ವಿಭಾಗವಲ್ಲ ಉದಾಹರಣೆಗೆ ಯಾರೊಬ್ಬರು ಭಾಷಾಶಾಸ್ತ್ರವನ್ನು ಅಧ್ಯಯನ ಮಾಡಲು ಬಯಸಿದರೆ ಭಾಷಾಶಾಸ್ತ್ರ ಸಂಶೋಧನಾ ವೃತ್ತಿಯ ವಿಷಯದಲ್ಲಿ ಸೀಮಿತ ಸಂಖ್ಯೆಯ ಜನರು ಇದ್ದಾರೆ ಮತ್ತು ಯಾವುದೇ ಭಾಷಾಶಾಸ್ತ್ರ ಅಥವಾ ಇತಿಹಾಸ ಅಥವಾ ತತ್ವಶಾಸ್ತ್ರ ಅಥವಾ ಅರ್ಥಶಾಸ್ತ್ರದಂತೆಯೇ ಅವರು ಬೃಹತ್ ವಿಭಾಗಗಳನ್ನು ಹೊಂದಿದ್ದಾರೆ ಅವುಗಳಲ್ಲಿ ಹಲವಾರು ಉಪ ಕ್ಷೇತ್ರಗಳು ಇದೆ ಆದ್ದರಿಂದ ವಿದ್ಯಾರ್ಥಿಗಳು ಈ ನಿರ್ದಿಷ್ಟ ಪ್ರದೇಶದಲ್ಲಿ ಸೀಮಿತ ಸಂಖ್ಯೆಯ ಅಧ್ಯಾಪಕ ಮತ್ತು ಸಿಬ್ಬಂದಿಗಳೊಂದಿಗೆ ಸಂವಹನ ಮಾಡಲು ಸಿದ್ಧರಾಗಿರಬೇಕು ನಂತರ ಉದಾಹರಣೆಗೆ ಭಾಷಾಶಾಸ್ತ್ರವು 4 ಹೆಚ್ಚು ಪ್ರಮುಖ ಪ್ರದೇಶಗಳನ್ನು ಹೊಂದಿದೆ ಸಿಂಟ್ಯಾಕ್ಸ್ ವಾಕ್ಯಗಳನ್ನು ವ್ಯವಹರಿಸುತ್ತದೆ ಮಾತುಗಳು ವ್ಯವಹರಿಸುತ್ತದೆ ಪದಗಳು ಮತ್ತು ಭಾಷೆ ಮತ್ತು ಸಮಾಜದೊಂದಿಗೆ ವ್ಯವಹರಿಸುವ ಶಬ್ದಗಳು ಮತ್ತು ನಂತರ ಸಾಮಾಜಿಕ ಭಾಷಾಶಾಸ್ತ್ರಗಳನ್ನು ವ್ಯವಹರಿಸುವ ಫ್ರೆನಾಲಜಿ ಒಬ್ಬ ವ್ಯಕ್ತಿಯು ಎಲ್ಲ 4 ಭಾಷೆಗಳಲ್ಲಿ ಸೀಮಿತ ಪರಿಣತಿಯನ್ನು ಹೊಂದಬಹುದು ಅದು ಸಾಮಾನ್ಯ ಭಾಷಾಶಾಸ್ತ್ರವಾಗಿ ಪರಿಣಮಿಸುತ್ತದೆ ಆದರೆ ನೀವು ಫ್ರೆನಾಲಜಿ ಅಥವಾ ಕಂಪ್ಯೂಟೇಶನಲ್ ಲಿಂಗ್ವಿಸ್ಟಿಕ್ಸ್ನಲ್ಲಿ ತಜ್ಞರೊಂದಿಗೆ ಮಾತನಾಡಲು ಬಯಸಿದರೆ ಅಥವಾ ಮಾರ್ಫಾಲಜಿಯನ್ನು ಹೇಳೋಣ ಆಗ ನೀವು ಹೊರಗಿನಿಂದ ಸಹಾಯವನ್ನು ಪಡೆದುಕೊಳ್ಳಬೇಕು ರಾಜೇಶ್ ಕುಮಾರ್ ಮತ್ತು ನಾನು ಕಲ್ಪಿಸಬಹುದಾದ ವಿಷಯಗಳಲ್ಲಿ ಒಂದಾಗಿದೆ ಈ ರೀತಿಯ ಇಲಾಖೆಯಲ್ಲಿ ಮಾನವಿಕ ಮತ್ತು ಸಾಮಾಜಿಕ ವಿಜ್ಞಾನಗಳ ಭಾಗವಾಗಿರುವ ಇತರ ಎಲ್ಲಾ ವಿಷಯಗಳಿಗೆ ಅನ್ವಯಿಸುತ್ತದೆ ಪ್ರೊಫೆಸರ್ ರಾಜೇಶ್ ಕುಮಾರ್ ಸಮಾಜಶಾಸ್ತ್ರದ ಎಲ್ಲ ಅಂಶಗಳನ್ನು ಜನರು ಪ್ರತ್ಯೇಕವಾಗಿ ಅಧ್ಯಯನ ಮಾಡುವಲ್ಲಿ ಅಥವಾ ಭಾಷಾಶಾಸ್ತ್ರದ ವಿಭಾಗವನ್ನು ಪ್ರತ್ಯೇಕವಾಗಿ ಅಧ್ಯಯನ ಮಾಡುವಲ್ಲಿ ಜನರು ಎಲ್ಲ ಅಂಶಗಳನ್ನು ಅಧ್ಯಯನ ಮಾಡುವಲ್ಲಿ ಭಾಷಾಶಾಸ್ತ್ರದ ಹೆಚ್ಚಿನ ಅಂಶಗಳನ್ನು ಅಧ್ಯಯನ ಮಾಡುವ ಮಿತಿಗಳಲ್ಲೊಂದಾಗಿದೆ ವಿದ್ಯಾರ್ಥಿಗಳು ಎದುರಿಸುತ್ತಾರೆ ಮತ್ತು ಸಂಶೋಧನಾ ಸಾಮಗ್ರಿಗಳ ವಿಷಯದಲ್ಲಿ ಒಂದು ಸಮಯ ಇತ್ತು ಮತ್ತು ಜನರು ಅಂತಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು ಆದರೆ ಈಗ ಎಲೆಕ್ಟ್ರಾನಿಕವಾಗಿ ಲಭ್ಯವಿರುವ ವಸ್ತುಗಳ ಸಹಾಯದ ಹೊರಹೊಮ್ಮುವಿಕೆಯಿಂದ ಅದು ಸಮಸ್ಯೆಯಾಗಿಲ್ಲ ಆದರೆ ಮತ್ತೊಮ್ಮೆ ನನ್ನ ಸ್ವಂತ ಶಿಸ್ತು ಭಾಷಾಶಾಸ್ತ್ರದ ಉದಾಹರಣೆಯನ್ನು ತೆಗೆದುಕೊಳ್ಳುವ ಇದು ಒಂದು ವಾಸ್ತವ ಶಿಸ್ತಿನಂತೆ ಇಲಾಖೆಯನ್ನು ಹೊಂದಿಲ್ಲದಿರಬಹುದು ಇದು ಭಾಷಾಶಾಸ್ತ್ರದ ವಿಭಾಗದಂತೆ ಕಾಣಿಸುತ್ತಿಲ್ಲ ಆದರೆ ಅದು ಅರ್ಥದಲ್ಲಿ ಒಂದು ವರ್ಚುವಲ್ ಡಿಪಾರ್ಟ್ಮೆಂಟ್ ಭಾಷಾಶಾಸ್ತ್ರದ 4 ವಿವಿಧ ವಿಭಾಗಗಳಲ್ಲಿ ಕನಿಷ್ಠ 4 5 ಇತರ ಸಹೋದ್ಯೋಗಿಗಳು ಅನೇಕ ಅಂಶಗಳ ಮೇಲೆ ಕೆಲಸ ಮಾಡುತ್ತಿದ್ದಾರೆ ಎಂದು ನನಗೆ ಗೊತ್ತು ಆದ್ದರಿಂದ ಒಂದು ಕಡೆ ನಾವು ಪ್ರತಿದಿನ ಈ ವಿಶೇಷಜ್ಞರೊಂದಿಗೆ ಮಾತಾಡಲು ಭೇಟಿಯಾಗದಿರುವಾಗ ಅಥವಾ ಇನ್ನೊಂದೆಡೆಯಲ್ಲಿ ನೀವು ಹೊರಹೊಮ್ಮುವ ಪ್ರದೇಶಗಳಲ್ಲಿ ವಿಶೇಷತೆ ಹೊಂದಿರುವ ಜನರೊಂದಿಗೆ ಮಾತನಾಡಲು ಸ್ಥಳೀಯವಾಗಿ ವಿಲೇವಾರಿ ಮಾಡಿದ್ದೀರಿ ಎಂದು ನೀವು ತಜ್ಞರಾಗಿದ್ದೀರಿ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಉದಯೋನ್ಮುಖ ಪ್ರದೇಶಗಳು ಪ್ರೊಫೆಸರ್ ರಾಜೇಶ್ ಕುಮಾರ್ ಭಾಷಾಶಾಸ್ತ್ರ ಆದ್ದರಿಂದ ಇದು ಐಐಟಿಗಳಲ್ಲಿ ನೆಲೆಗೊಂಡಿರುವ ಮಿತಿ ಮತ್ತು ಅನುಕೂಲಗಳ ಒಂದು ಸಂಯೋಜನೆಯನ್ನು ಹೊಂದಿದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ರಾಜೇಶ್ ಕುಮಾರ್ ತಾಂತ್ರಿಕ ಇನ್ಸ್ಟಿಟ್ಯೂಷನ್ ಪ್ರತಾಪ್ ಹರಿಡೋಸ್ ಹಾಗಾಗಿ ಐಐಟಿಯವರಲ್ಲಿ ಮಾನವೀಯ ಇಲಾಖೆಗಳಿಲ್ಲದೆ ಎಲ್ಲಿ ಬೇಕಾದರೂ ಸಹ ನೀವು ಸಂಯೋಜಿಸಿದಾಗ ನಾನು ಅರ್ಥೈಸುತ್ತೇನೆ ನನ್ನ ಪ್ರಕಾರ ಜೀವನದಲ್ಲಿ ಮಾನವೀಯತೆಯ ಮೌಲ್ಯದ ಬಗ್ಗೆ ಹೆಚ್ಚಿನ ಮಾನ್ಯತೆ ಇದೆ ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ರಾಜೇಶ್ ಕುಮಾರ್ ರೈಟ್ ಪ್ರತಾಪ್ ಹರಿಡೋಸ್ ಮತ್ತು ಸಾಮಾನ್ಯವಾಗಿ ನಿಮಗೆ ಸಾಮಾಜಿಕ ಅರ್ಥವಿರುತ್ತದೆ ನೀವು ಎಲ್ಲಿ ನೋಡುತ್ತೀರಿ ಇದು ಉದ್ಯಮಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ಉಪಯುಕ್ತತೆಯಾಗಿದೆ ಮಾನವೀಯತೆಯ ಹಿನ್ನೆಲೆ ಹೊಂದಿರುವ ಜನರಿಗೆ ಉದ್ಯಮವು ಯಾವ ಮಟ್ಟದಲ್ಲಿ ಆಸಕ್ತಿ ತೋರಿಸುತ್ತದೆ ಯಾವ ರೀತಿಯ ಹಿನ್ನೆಲೆಗಳಲ್ಲಿ ಅವರು ಆಸಕ್ತಿ ವಹಿಸುತ್ತಾರೆ ಮತ್ತು ಮಾನವಶಾಸ್ತ್ರ ಪದವಿಯೊಂದಿಗೆ ಪದವೀಧರರಾಗುತ್ತಿರುವ ಜನರು ಹೇಗೆ ಅವರು ಎಲ್ಲಿ ಮೌಲ್ಯವನ್ನು ನೋಡುತ್ತಾರೆ ಅಲ್ಲಿ ಅವರು ಹೊಂದಿಕೊಳ್ಳುತ್ತಾರೆ ಪ್ರೊಫೆಸರ್ ರಾಜೇಶ್ ಕುಮಾರ್ ಕುತೂಹಲಕಾರಿ ನಾನು ಕಲಿಸುವ ಹೆಚ್ಚಿನ ಕೋರ್ಸುಗಳಲ್ಲಿ ನಾನು ಬಳಸುತ್ತಿರುವ ವಿಷಯಗಳಲ್ಲೊಂದನ್ನು ನೋಡಿ ಮತ್ತು ಇದು ಎಲ್ಲಾ ವಿಭಾಗಗಳಿಗೆ ಮತ್ತು ಮಾನವಶಾಸ್ತ್ರ ಮತ್ತು ಸಾಮಾಜಿಕ ವಿಜ್ಞಾನಗಳ ಎಲ್ಲಾ ಕ್ಷೇತ್ರಗಳಿಗೆ ಅನ್ವಯಿಸುತ್ತದೆ ನಾವು ಮಾನವೀಯತೆ ಮತ್ತು ಸಾಮಾಜಿಕ ವಿಜ್ಞಾನಗಳಲ್ಲಿ ಪದವಿ ಮಟ್ಟದಲ್ಲಿ ಅಥವಾ ಪದವೀಧರ ಕಾರ್ಯಕ್ರಮದಲ್ಲಿ ಕಲಿಯುವ ಹೆಚ್ಚಿನ ವಿಷಯಗಳಲ್ಲಿ ವಿದ್ಯಾರ್ಥಿಗಳನ್ನು ತಯಾರಿಸಲು ಪ್ರಯತ್ನಿಸುತ್ತಿರುವುದು ಐಐಟಿ ಅಥವಾ ಯಾವುದೇ ಶೈಕ್ಷಣಿಕ ಸಂಸ್ಥೆ ಆ ವಿಷಯಕ್ಕೆ ಸರಿ ಯಾವುದೇ ಇತರ ಶಿಸ್ತುಗಳ ಮೌಲ್ಯವನ್ನು ಇದು ಅಂದಾಜು ಮಾಡುವುದು ಅಲ್ಲ ಆದರೆ ನೀವು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ ಶಿಸ್ತಿನ ಪರಿಣತಿಯನ್ನು ಪಡೆದಾಗ ವಿದ್ಯಾರ್ಥಿಗಳ ಕಲಿಕೆಯು ಕೇವಲ ಒಂದು ವಿಭಾಗದ ಕೌಶಲ್ಯಗಳಲ್ಲಿ ಮತ್ತು ಅತ್ಯಂತ ನಿರ್ಬಂಧಿತ ಪರಿಸರದಲ್ಲಿ ನೀವು ಕಲಿತಿದ್ದು ವಿಷಯವಾಗಿದೆ ಇತರ ಎಲೆಕ್ಟ್ರಿಕಲ್ ಇಂಜಿನಿಯರುಗಳು ಮತ್ತು ಮೆಕ್ಯಾನಿಕಲ್ ಎಂಜಿನಿಯರ್ಗಳೊಂದಿಗೆ ಪೈಪೋಟಿ ನಡೆಸಲು ಯೋಚಿಸುತ್ತಾರೆ ನೀವು ವ್ಯವಹರಿಸುವ ಯಾವುದೇ ಪರಿಣತಿ ಮಾನವೀಯತೆ ಮತ್ತು ಸಾಮಾಜಿಕ ವಿಜ್ಞಾನಗಳಲ್ಲಿನ ಶಿಕ್ಷಣದಿಂದ ನೀವು ಲಾಭ ಪಡೆಯುತ್ತೀರಿ ಎಲ್ಲೆಡೆಯೂ ಉಪಯುಕ್ತವಾಗಿದೆ ಎಂದು ನಾನು ಅದರ ಬಗ್ಗೆ ಹೇಳಲು ಬಯಸಿದ ಒಂದು ವಿಶಾಲ ವಿಷಯವಾಗಿದೆ ಈಗ ಸಾಮಾಜಿಕ ವಿಜ್ಞಾನ ಪದವೀಧರರಲ್ಲಿ ಮಾನವೀಯತೆಯು ಈ ವಿಭಾಗಗಳಲ್ಲಿನ ಎಲ್ಲಾ ರೀತಿಯ ಪರಿಣತಿಗಳೊಂದಿಗೆ ಯಾವ ರೀತಿಯ ಕೊಡುಗೆಗಳನ್ನು ನೀಡುತ್ತದೆ ಎಂಬುದು ಉದ್ಯಮಕ್ಕೆ ಉಪಯುಕ್ತವಾಗಿದೆ ನೀವು ಸರಳವಾಗಿ ಸಂಖ್ಯೆಯನ್ನು ಎಣಿಸಬಹುದು ಎಂದರ್ಥ ನಾನು ಕೆಲಸ ಮಾಡುವ ಯೋಜನೆಗಳಲ್ಲಿ ನಾನು ಮಾಡುತ್ತಿರುವ ವಿಷಯಗಳ ಒಂದು ಉದಾಹರಣೆಯನ್ನು ನಾನು ನಿಮಗೆ ಹೇಳುತ್ತೇನೆ ಹೆಚ್ಚಿನ ಉದ್ಯಮಗಳು ತಮ್ಮ ವಿಷಯವನ್ನು ಸ್ಥಾಪಿಸುವ ಸಮಾಜದೊಂದಿಗೆ ಸೌಹಾರ್ದ ಸಂಬಂಧವನ್ನು ಬಯಸುತ್ತವೆ ಪ್ರತಾಪ್ ಹರಿಡೋಸ್ ತಕ್ಷಣದ ಸಮುದಾಯ ಪ್ರೊಫೆಸರ್ ರಾಜೇಶ್ ಕುಮಾರ್ ತಕ್ಷಣದ ಸಮುದಾಯ ಆದ್ದರಿಂದ ನಮ್ಮ ದೇಶದ ಸಂಕೀರ್ಣ ಸ್ವಭಾವವನ್ನು ಬಹುಸಾಂಸ್ಕೃತಿಕತೆ ಮತ್ತು ಬಹುಭಾಷಾವಾದಿ ಎಂದು ನಿಮಗೆ ತಿಳಿದಿರಬೇಕು ಅವರು ಸ್ಥಳೀಯ ಜನರೊಂದಿಗೆ ಸಹಯೋಗದಲ್ಲಿ ಇರಬೇಕು ಆದ್ದರಿಂದ ಸಮಾಜ ಭಾಷೆ ರಾಜಕೀಯ ಸಾಂಸ್ಕೃತಿಕ ಆಚರಣೆಗಳು ಮತ್ತು ಎಲ್ಲವನ್ನೂ ಅರ್ಥಮಾಡಿಕೊಳ್ಳಲು ಪ್ರತಿ ಉದ್ಯಮಕ್ಕೆ ಈ ಮೂಲಕ ನ್ಯಾವಿಗೇಟ್ ಮಾಡಲು ಸಹಾಯ ಮಾಡಲು ಸಾಮಾಜಿಕ ವಿಜ್ಞಾನಿಯ ಅಗತ್ಯವಿರುತ್ತದೆ ನಾನು ಇನ್ನೂ ಖಚಿತವಾಗಿಲ್ಲ ಈ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಲು ಅಥವಾ ಹೇಗೆ ಕೈಗಾರಿಕೆಗಳಿಗೆ ಸಾಮಾಜಿಕ ವಿಜ್ಞಾನಿಯನ್ನು ನೇಮಿಸಿಕೊಳ್ಳುತ್ತೇವೆ ಪ್ರತಾಪ್ ಹರಿಡೋಸ್ ಆದರೆ ನೀವು ಮೌಲ್ಯವನ್ನು ನೋಡುತ್ತೀರಿ ಅವರಿಗೆ ಅದರ ಅವಶ್ಯಕತೆ ಇರುತ್ತದೆ ಮತ್ತು ಅವುಗಳು ವಿಭಿನ್ನ ಒಳನೋಟವನ್ನು ಹೊಂದಿವೆ ಪ್ರೊಫೆಸರ್ ರಾಜೇಶ್ ಕುಮಾರ್ ಖಂಡಿತ ಅವರು ಅದನ್ನು ಮತ್ತಷ್ಟು ನಿರ್ಲಕ್ಷಿಸಬಾರದು ಎನ್ನುವುದಷ್ಟೇ ಅಲ್ಲದೇ ನಮ್ಮ ಸಾಮಾಜಿಕ ರಾಜಕೀಯ ಸ್ಥಿತಿಯಲ್ಲಿ ಉಂಟಾದ ಸಂಘರ್ಷಗಳನ್ನು ನಾವು ನೋಡುತ್ತೇವೆ ಸ್ಥಳೀಯ ಸಮಸ್ಯೆಗಳು ಮತ್ತು ಉದ್ಯಮದೊಂದಿಗೆ ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿಗಳು ಇವೆ ಈ ಡೊಮೇನ್ಗಳಲ್ಲಿ ಮಾನವಶಾಸ್ತ್ರ ಮತ್ತು ಸಾಮಾಜಿಕ ವಿಜ್ಞಾನದ ಸಂಶೋಧನೆಗಳನ್ನು ಅನ್ವಯಿಸಲು ಅವರು ಈ ವಿಷಯಗಳನ್ನು ಹೊಂದಿದ ಜನರನ್ನು ಹೊಂದಿರುತ್ತಾರೆ ಆಗ ಅವರು ಅಂತಹ ತೊಂದರೆಗಳನ್ನು ಕಡಿಮೆಗೊಳಿಸುತ್ತಾರೆ ಪ್ರತಾಪ್ ಹರಿಡೋಸ್ ಸರಿ ಅದು ತುಂಬಾ ಅಮೂಲ್ಯವಾದ ಒಳನೋಟ ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ರಾಜೇಶ್ ಕುಮಾರ್ ಸರಿ ಪ್ರತಾಪ್ ಹರಿಡೋಸ್ ಕೈಗಾರಿಕೆಗಳು ಮತ್ತು ಕೈಗಾರಿಕೆಗಳಿಂದ ಬಂದ ಜನರು ಈ ರೀತಿಯ ಮಾಹಿತಿಯನ್ನು ನೋಡುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ರಾಜೇಶ್ ಕುಮಾರ್ ಖಂಡಿತವಾಗಿ ಪ್ರತಾಪ್ ಹರಿಡೋಸ್ ಅರ್ಜಿ ಸಲ್ಲಿಸಲು ಅದು ತುಂಬಾ ಉಪಯುಕ್ತ ಎಂದು ಕಂಡುಕೊಳ್ಳಬಹುದು ಆದ್ದರಿಂದ ಕೆಲವು ಪ್ರಾಪಂಚಿಕ ಪ್ರಶ್ನೆಗಳನ್ನು ನನಗೆ ಕೇಳಲು ಅವಕಾಶ ಇರಬಹುದು ಆದ್ದರಿಂದ ನಾವು ಮಾನವೀಯತೆಗಳಲ್ಲಿ ಮಾಡುತ್ತಿರುವ ರೀತಿಯ ಕೆಲಸವು ಹೇಳುವುದೇನೆಂದರೆ ಎಂಜಿನಿಯರಿಂಗ್ ಚಟುವಟಿಕೆ ಏನು ಹೌದು ನಾವು ಮಾಡಬಹುದಾದ ಕೆಲವು ಹೆಚ್ಚು ನಿಯಂತ್ರಿತ ಪ್ರಯೋಗವಿದೆ ಎಂದು ನಾನು ಭಾವಿಸಬಲ್ಲೆ ಮಾನವೀಯತೆಗಳಲ್ಲಿ ಕೆಲವು ಸಾದೃಶ್ಯದ ವಿಷಯಗಳು ಇರಬಹುದೆಂದು ನನಗೆ ಖಾತ್ರಿಯಿದೆ ಆದ್ದರಿಂದ ನೀವು ಏನು ಎಂದು ನೋಡುತ್ತೀರಿ ಅವರು ಬರುವ ಕೆಲಸದ ವಿದ್ಯಾರ್ಥಿಗಳು ಮತ್ತು ಕೆಲಸ ಮಾಡುವ ಸಿಬ್ಬಂದಿಗಳ ನಡುವಿನ ಸಂಭಾಷಣೆಯ ಪ್ರಮಾಣವನ್ನು ನೀವು ತಿಳಿದಿರುವಿರಿ ಎಷ್ಟು ಬಾರಿ ಅವರನ್ನು ಭೇಟಿ ಮಾಡಬೇಕೆಂದು ನೀವು ಭಾವಿಸುತ್ತೀರಿ ನಿಮಗೆ ಅದೇ ಸಮಯದಲ್ಲಿ ಯಾವುದಾದರೂ ಹೊಸದನ್ನು ಕಲಿಯಲು ಮಾಡಿ ಈ ಸಂವಾದ ಎಷ್ಟು ಮುಖ್ಯವಾಗುತ್ತದೆ ಎಂದು ನೀವು ಎಷ್ಟು ಬಾರಿ ನೋಡುತ್ತೀರಿ ರಾಜೇಶ್ ಕುಮಾರ್ ಮಾನವೀಯತೆ ಮತ್ತು ಸಾಮಾಜಿಕ ವಿಜ್ಞಾನದ ಕೆಲವು ಸಂಶೋಧನೆ ಕ್ಷೇತ್ರಗಳಲ್ಲಿ ನಿಯಂತ್ರಿತ ಪರಿಸರ ಬೇಕಾಗಬಹುದು ಆದರೆ ನೀವು ಸರಿಯಾಗಿ ಹೇಳಿದಂತೆ ಸಾಮಾನ್ಯವಾಗಿ ಭಾಷಾಶಾಸ್ತ್ರ ಮತ್ತು ನಿರ್ದಿಷ್ಟವಾಗಿ ನನ್ನ ಪ್ರದೇಶದಲ್ಲೂ ಕೆಲವು ಪ್ರದೇಶಗಳಿವೆ ಇದು ಮತ್ತೊಮ್ಮೆ ಬಳಸಿ ಭಾಷೆಯ ಕುರಿತಾದ ಸಂಶೋಧನೆಗಾಗಿ ಪ್ರಯೋಗಾಲಯವು ಪ್ರಾರಂಭವಾಗುತ್ತದೆ ಅಲ್ಲಿ ಇಡೀ ಪ್ರಯೋಗಾಲಯವು ಪ್ರಯೋಗಾಲಯವಾಗಿದೆ ಪ್ರತಾಪ್ ಹರಿಡೋಸ್ ಸರಿ ರಾಜೇಶ್ ಕುಮಾರ್ ಇದಕ್ಕಾಗಿ ಇದೀಗ ನಿಮ್ಮ ಸಂಶೋಧನೆ ಮಾನವೀಯತೆ ಮತ್ತು ಸಾಮಾಜಿಕ ವಿಜ್ಞಾನಗಳಲ್ಲಿ ನೀವು ನಿರ್ದಿಷ್ಟಪಡಿಸಿದ ಡೊಮೇನ್ ಹೀಗಿದೆ ಯಾವುದೇ ಇತರ ಶಿಸ್ತುಗಳಿಂದ ಭಿನ್ನವಾಗಿರದ ಪರಸ್ಪರ ಕ್ರಿಯೆಗಳು ಎಷ್ಟು ಬಾರಿ ಬೇಕು ಪ್ರೊಫೆಸರ್ ರಾಜೇಶ್ ಕುಮಾರ್ ನನ್ನ ಮೇಲ್ವಿಚಾರಕನೊಂದಿಗೆ ನನ್ನ ಸ್ವಂತ ಸಂಶೋಧನೆ ನಡೆಸುತ್ತಿರುವಾಗ ಅಥವಾ ವಿದ್ಯಾರ್ಥಿಗಳೊಂದಿಗೆ ನಾನು ಈಗ ಸಂಶೋಧನೆ ನಡೆಸುತ್ತಿರುವಾಗ ನನ್ನ ಸ್ವಂತ ಅನುಭವದ ಆಧಾರದ ಮೇಲೆ ನಾನು ಹೇಳುತ್ತೇನೆ ಒಂದು ವಾರದಲ್ಲಿ ಒಂದು ಗಂಟೆಯ ಅರ್ಥಪೂರ್ಣ ಚರ್ಚೆ ಸಾಕಾಗುತ್ತದೆ ಮತ್ತು ಅಗತ್ಯ ಆ ಅರ್ಥಪೂರ್ಣವಾದ ಚರ್ಚೆಯು ಸಂಭವಿಸಿದಲ್ಲಿ 1 ಗಂಟೆಯ 3 ಅಥವಾ 4 ಗಂಟೆಗಳ ಕಾಲವನ್ನು ತೆಗೆದುಕೊಳ್ಳುತ್ತದೆ ಇದು ವೈಯಕ್ತಿಕ ವಿದ್ಯಾರ್ಥಿ ಮತ್ತು ಅಧ್ಯಾಪಕರಲ್ಲಿ ಅವಲಂಬಿತವಾಗಿರುತ್ತದೆ ಆದರೆ ಏನು ಮಾಡಲ್ಪಟ್ಟಿದೆ ಎಂಬುದು ನೀವು ಮೌಲ್ಯೀಕರಿಸುವ ಅರ್ಥಪೂರ್ಣವಾದ ವಿಷಯಪೂರ್ಣವಾದ ಚರ್ಚೆ ಮುಂದಿನ 1 ಗಂಟೆವರೆಗೆ ನಾವು ಮಾಡಬೇಕಾಗಿದ ಅಗತ್ಯವಿದೆ ಪ್ರತಾಪ್ ಹರಿಡೋಸ್ 1 ಗಂಟೆ ಪ್ರೊಫೆಸರ್ ರಾಜೇಶ್ ಕುಮಾರ್ ಪ್ರಾಮಾಣಿಕ ಸಂಶೋಧನಾ ವಿದ್ವಾಂಸ ವಾರಕ್ಕೆ ಒಟ್ಟು 1 ಗಂಟೆ ತಮ್ಮ ರಿಯಾಲಿಟಿ ಮತ್ತು ಸ್ವಂತ ಕೆಲಸದ ಚರ್ಚೆಯಲ್ಲಿ ನೀಡಬೇಕಾಗಿದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ರಾಜೇಶ್ ಕುಮಾರ್ ಮತ್ತು ಯಾವುದೇ ಸಂಶೋಧಕ ವಿದ್ವಾಂಸರು ಮುಂದಿನ ಸಭೆಗೆ ತಮ್ಮ ಕಾರ್ಯಸೂಚಿಯನ್ನು ನಿರ್ಧರಿಸಿದಾಗ ಇದು ಯಶಸ್ವಿಯಾಗಲು ಸಂಶೋಧನೆಯಲ್ಲಿ ಶಿಸ್ತುಬದ್ಧವಾಗಬೇಕಾದ ಆದರ್ಶ ಮತ್ತು ಅತ್ಯುತ್ತಮ ಗುರಿ ಇರಬೇಕು ಅವರು ಹಿಂದಿನ ಚರ್ಚೆಯಲ್ಲಿ ಚರ್ಚಿಸಿದ ಕನಿಷ್ಠ ಪಕ್ಷ 75 ಪ್ರತಿಶತದೊಂದಿಗೆ ಸಿದ್ಧಪಡಿಸುವ ಪ್ರಯತ್ನವನ್ನು ನೀಡಬೇಕು ಪ್ರತಾಪ್ ಹರಿಡೋಸ್ ಹಿಂದಿನ ಚರ್ಚೆಯಲ್ಲಿ ಹೌದು ಹೌದು ಪ್ರೊಫೆಸರ್ ರಾಜೇಶ್ ಕುಮಾರ್ ಮುಂದಿನ ಸಭೆಯಲ್ಲಿ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ರಾಜೇಶ್ ಕುಮಾರ್ ಆದ್ದರಿಂದ ನಿರ್ದಿಷ್ಟವಾಗಿ ಮಾನವೀಯ ಮತ್ತು ಸಾಮಾಜಿಕ ವಿಜ್ಞಾನಗಳಲ್ಲಿ ಸಭೆಯ ವಿಷಯದಲ್ಲಿ ಆ ರೀತಿಯ ಶಿಸ್ತು ಅಗತ್ಯವಿರುತ್ತದೆ ಮತ್ತು ಎಲ್ಲಾ ಇತರ ವಿಷಯಗಳಲ್ಲೂ ಇದು ಅಗತ್ಯವಾಗಿರುತ್ತದೆ ಎಂದು ನನಗೆ ಖಾತ್ರಿಯಿದೆ ಪ್ರತಾಪ್ ಹರಿಡೋಸ್ ಇದೇ ರೀತಿಯ ವಿಷಯಗಳು ಇರಬೇಕೆಂದು ನಾನು ಭಾವಿಸುತ್ತೇನೆ ಅಲ್ಲದೆ ನಿಮ್ಮ ಇಲಾಖೆಯಿಂದ ವಿದ್ಯಾರ್ಥಿಗಳು ಪದವಿ ಪಡೆದಾಗ ನಾವು MS ಪದವಿ ಅಥವಾ PhD ಪದವಿ ಕುರಿತು ಮಾತನಾಡುವಾಗಲೂ ಇವುಗಳು ಯಾವಾಗಲೂ ಡಿಗ್ರಿಗಳಾಗಿ ಪರಿಗಣಿಸಲ್ಪಡುತ್ತವೆ ಅಲ್ಲಿ ಯಾವುದೋ ವಿಶೇಷವಾದ ಏನಾದರೂ ವಿಶಿಷ್ಟವೆಂದು ಪರಿಗಣಿಸಲಾಗುತ್ತದೆ ಮತ್ತು ಆದ್ದರಿಂದ ಪದವೀಧರರ ವಿಷಯದಲ್ಲಿ ಜನರಲ್ಲಿ ಈ ಭಾವನೆ ಯಾವಾಗಲೂ ಇರುತ್ತದೆ ಅವರು ಪಿಹೆಚ್ಡಿ ಅಥವಾ ಎಮ್ಎಸ್ ಡಿಗ್ರಿಗಾಗಿ ಆಯ್ಕೆ ಮಾಡಿಕೊಳ್ಳುವ ಮೊದಲು ಅಥವಾ ಅವರ ಡಿಗ್ರಿಗಿಂತ ಮೊದಲು ಜನರು ನಮ್ಮನ್ನು ನೋಡುತ್ತಾರೆ ಮತ್ತು ನಾವು ತಜ್ಞರಾಗಿದ್ದೇವೆ ಮತ್ತು ಎಲ್ಲೋ ಸ್ಥಾನದಲ್ಲಿ ನಮಗೆ ಸುಲಭವಾಗಿ ಸರಿಹೊಂದುವುದಿಲ್ಲ ಎಂಬ ಈ ಕಾಳಜಿ ಇರುತ್ತದೆ ನಿಮ್ಮ ಹೆಚ್ಚಿನ MS ಮಾಸ್ಟರ್ ವಿದ್ಯಾರ್ಥಿಗಳು ಅಥವಾ ಪಿಎಚ್ಡಿ ವಿದ್ಯಾರ್ಥಿಗಳು ಈ ಡಿಗ್ರಿಗಳನ್ನು ಪೂರ್ಣಗೊಳಿಸುವ ವಿದ್ಯಾರ್ಥಿಗಳನ್ನು ನೀವು ಎಲ್ಲಿ ನೋಡುತ್ತೀರಿ ಅಲ್ಲಿ ನೀವು ವೃತ್ತಿಪರ ಸ್ಥಳಗಳಲ್ಲಿ ತಿಳಿದಿರುವ ಸ್ಥಾನಗಳಿಗೆ ಸೇರುವಿರಿ ಪ್ರೊಫೆಸರ್ ರಾಜೇಶ್ ಕುಮಾರ್ ಈ ವಿಭಾಗದಲ್ಲಿನ ಹೆಚ್ಚಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಮ್ಮ ಪಿಹೆಚ್ಡಿಗಳಿಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಉನ್ನತ ಅಧ್ಯಯನದಲ್ಲಿ ಹೋಗುತ್ತಾರೆ ನಮಗೆ 5 ವರ್ಷಗಳ ಸಂಯೋಜಿತ ಕಾರ್ಯಕ್ರಮವಿದೆ ಅಲ್ಲಿ ವಿದ್ಯಾರ್ಥಿಗಳು ತಮ್ಮ 12 ನೇ ತರಗತಿಯ ನಂತರ ಬರುತ್ತಾರೆ ಇಲ್ಲಿ ಅವರು ತಮ್ಮ ಜೀವನದ 5 ವರ್ಷಗಳ ಚಲನೆಗೆ ಖರ್ಚು ಮಾಡುತ್ತಾರೆ ಮತ್ತು ಅವರು ಏನನ್ನಾದರೂ ಕಲಿಯುತ್ತಾರೆ ಮತ್ತು ಕೆಲವು ಇತರ ಸಂಸ್ಥೆಗಳಿಗೆ ಹೆಚ್ಚಿನ ಅಧ್ಯಯನದಲ್ಲಿ ಆಸಕ್ತರಾಗಿದ್ದರೆ ಅವರು ಇಲ್ಲಿ ಕಲಿತದ್ದನ್ನು ಅರ್ಥಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಮಾಸ್ಟರ್ ವಿದ್ಯಾರ್ಥಿಗಳಿಗೆ ಅವರು ಏನನ್ನು ಆಯ್ಕೆ ಮಾಡುತ್ತಾರೆ ಎಂಬ ವಿಷಯದಲ್ಲಿ ನಾವು ಹೆಚ್ಚಾಗಿ ಹೆಚ್ಚಿನ ಅಧ್ಯಯನಗಳಿಗೆ ಹೋಗುತ್ತೇವೆ ಅವರಲ್ಲಿ ಕೆಲವರು ಸರ್ಕಾರಿ ಸಿವಿಲ್ ಸರ್ವೀಸಸ್ ಉದ್ಯೋಗಗಳಿಗೆ ಹೋಗುತ್ತಾರೆ ಇನ್ನು ಕೆಲವರು ಈ ನಿರ್ದಿಷ್ಟ ಪ್ರದೇಶಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಸರ್ಕಾರೇತರ ಸಂಸ್ಥೆಗಳಲ್ಲಿ ಸೇರಲು ಬಯಸುತ್ತಾರೆ ಉದಾಹರಣೆಗೆ ಲಿಂಗ ಸಮಾನತೆ ಅಥವಾ ಸಮರ್ಥನೀಯ ಅಧ್ಯಯನಗಳು ಅಥವಾ ಸಂಪನ್ಮೂಲ ನಿರ್ವಹಣೆ ಮತ್ತು ಜಲ ಸಂಪನ್ಮೂಲ ನಿರ್ವಹಣೆ ಅಥವಾ ಆರೋಗ್ಯ ನಿರ್ವಹಣೆಯಂತಹ ಎಲ್ಲ ಅಭಿವೃದ್ಧಿಯಲ್ಲಿ ಕೆಲವು ಸಮಸ್ಯೆಗಳಿವೆ ಆದ್ದರಿಂದ ಅವರು ಈ ಪ್ರದೇಶಗಳಲ್ಲಿ ಉದ್ಯೋಗಗಳನ್ನು ಹುಡುಕುತ್ತಾರೆ ಮತ್ತು ಸಾಕಷ್ಟು ಅಸಾಂಪ್ರದಾಯಿಕ ಪ್ರದೇಶಗಳು ಲಭ್ಯವಿಲ್ಲ 10 ಅಥವಾ 15 ವರ್ಷಗಳ ಹಿಂದೆ ಈ ಜನರ ನೇಮಕಾತಿಗಾಗಿ ಅವರು ಬರಲಿದ್ದಾರೆ ಕಳೆದ ವಾರ ನಾನು ಸಂವಹನ ನಡೆಸುತ್ತಿದ್ದೇನೆ ಮತ್ತು ನಾನು ಎಂದಿಗೂ ಯೋಚಿಸದ ಪ್ರದೇಶದಲ್ಲಿ 2 ವರ್ಷಗಳಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅಲ್ಲಿ ಮಾನವಿಕ ಪದವಿಯ ವಿದ್ಯಾರ್ಥಿ ಕೆಲಸ ಮಾಡುತ್ತಿದ್ದಾನೆ ಅವರು ಮಾರ್ಕೆಟಿಂಗ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಪ್ರೊಫೆಸರ್ ರಾಜೇಶ್ ಕುಮಾರ್ ಆದ್ದರಿಂದ ನಾವು ಕೆಲವು ನಿಮಿಷಗಳ ಹಿಂದೆ ಕೆಲವು ಉದ್ಯಮಗಳನ್ನು ಚರ್ಚಿಸಿದ್ದೇವೆ ಮತ್ತು ನಿರ್ದಿಷ್ಟ ಮುಂಬರುವ ಕೈಗಾರಿಕೆಗಳು ಕೆಲಸದ ಪ್ರಾರಂಭದ ಹಂತಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಮಾರ್ಕೆಟಿಂಗ್ ಕ್ಷೇತ್ರಗಳಲ್ಲಿ ಎಲ್ಲಾ ರೀತಿಯಲ್ಲೂ ಮಾನವಶಾಸ್ತ್ರ ಮತ್ತು ಸಾಮಾಜಿಕ ವಿಜ್ಞಾನಗಳ ಪರಿಣತಿಯ ರೋಲ್ ಅರಿತುಕೊಂಡಿದೆ ಪರಸ್ಪರ ಅಗತ್ಯವಿರುವ ಪ್ರದೇಶ ಮಾನವಶಾಸ್ತ್ರ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ರಾಜೇಶ್ ಕುಮಾರ್ ಮತ್ತು ಪಿಹೆಚ್ಡಿ ವಿದ್ಯಾರ್ಥಿಗಳ ಪೈಕಿ ಕೆಲವರು ಪೋಸ್ಟ್ ಡಾಕ್ಟರಲ್ ಕಾರ್ಯಕ್ರಮಗಳನ್ನು ಸೇರಿಕೊಂಡಿದ್ದಾರೆ ಮತ್ತು ಕೆಲವರು ವಿವಿಧ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸಂಶೋಧನಾ ಕಾರ್ಯಕ್ರಮಗಳಲ್ಲಿ ಬೋಧನೆ ಮಾಡಿದ್ದಾರೆ ಆದ್ದರಿಂದ ಅವುಗಳು ನಾವು ಕೆಲಸ ಮಾಡುವ ಕೆಲವು ಪ್ರದೇಶಗಳಾಗಿವೆ ಪ್ರತಾಪ್ ಹರಿಡೋಸ್ ಸರಿ ಗ್ರೇಟ್ ಹಾಗಾಗಿ ಈ ಪ್ರಶ್ನೆ ನಾವು ಇಲ್ಲಿ ಮುಚ್ಚುತ್ತೇವೆ ಎಂದು ನಾನು ಭಾವಿಸುತ್ತೇನೆ ಮಾನವೀಯತೆಗಳಲ್ಲಿ ಪದವೀಧರ ಅಧ್ಯಯನಕ್ಕೆ ಸೇರುವ ಮಹತ್ವಾಕಾಂಕ್ಷೆಯ ವಿದ್ಯಾರ್ಥಿಗೆ ಯಾವ ಸಲಹೆ ನೀಡುವುದು ಪ್ರೊಫೆಸರ್ ರಾಜೇಶ್ ಕುಮಾರ್ ಬಹಳ ಮಹತ್ವವಾದ ಪ್ರಶ್ನೆ ನಾವು ಎದುರಿಸುತ್ತೇವೆ ಮತ್ತು ವಿಶೇಷವಾಗಿ ಈ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಎದುರಿಸುತ್ತಾರೆ ನೋಡಿ ಯಾವುದೇ ಶಿಸ್ತುಗಳಲ್ಲಿ ಸಂಶೋಧನೆಗೆ ಕೆಲವು ವಿಧದ ಶಿಸ್ತು ಅಗತ್ಯವಿರುತ್ತದೆ ಆದ್ದರಿಂದ ಶಿಸ್ತುಬದ್ಧ ಶೈಲಿಯಲ್ಲಿ ಅವರು ತಮ್ಮ ಶೈಕ್ಷಣಿಕ ಶಿಸ್ತುಗೆ ಬದ್ಧರಾಗಿರಬೇಕು ಪ್ರೊಫೆಸರ್ ರಾಜೇಶ್ ಕುಮಾರ್ ಅದು ಒಂದು ಎರಡನೆಯದು ಇದು ಪೂರ್ಣ ಸಮಯದ ಕೆಲಸ ಆದ್ದರಿಂದ ಅವರು 24 ಗಂಟೆಗಳ ಸಮಯ ಇರಬೇಕು ಪ್ರತಾಪ್ ಹರಿಡೋಸ್ ಪೂರ್ಣ ಸಮಯ ಚಟುವಟಿಕೆ ಪ್ರೊಫೆಸರ್ ರಾಜೇಶ್ ಕುಮಾರ್ ಪೂರ್ಣ ಸಮಯ ಚಟುವಟಿಕೆ ಮತ್ತು ನೀವು ಮಾಡಬೇಕು ನೀವು ಏನು ಮಾಡುತ್ತಿರುವಿರಿ ನಿಮ್ಮ ಆಸಕ್ತಿಯಂತೆ ಪ್ರತಿಬಿಂಬಿಸಬೇಕು ನಿಮಗಾಗಿ ಒಂದು ಹೊರೆಯಾಗಿರಬಾರದು ಅದು ಪ್ರಾರಂಭವಾಗುವ ಚಲನೆ ಎಂದರೆ ನೀವು ನಿಮ್ಮ ಆಸಕ್ತಿಯನ್ನು ಕಳೆದುಕೊಳ್ಳುತ್ತೀರಿ ಆದ್ದರಿಂದ ನಿಮ್ಮ ಆಯ್ಕೆಯ ಯಾವುದೇ ವಿಭಾಗದಲ್ಲಿ ನಿಮ್ಮ ಆಸಕ್ತಿಯನ್ನು ಕಾಪಾಡಿಕೊಳ್ಳಬೇಕು ಪ್ರತಾಪ್ ಹರಿಡೋಸ್ ನೀವು ಅದನ್ನು ಆನಂದಿಸಲು ಬೇಕು ಪ್ರೊಫೆಸರ್ ರಾಜೇಶ್ ಕುಮಾರ್ ನೀವು ಅದನ್ನು ಆನಂದಿಸಲು ಬೇಕು ನೀವು ಅದನ್ನು ಅನುಭವಿಸಲು ಇಷ್ಟವಿಲ್ಲದಿದ್ದರೆ ನೀವು ಮಾಡಬೇಕಾಗಿರುವ ಯಾವುದನ್ನಾದರೂ ನಿಯತಾಂಕಗಳಲ್ಲಿ ಹುಡುಕಬೇಕಾಗಿದೆ ಎಂದು ನೀವು ತಿಳಿದುಕೊಳ್ಳಬೇಕು ಇದು ಒಂದಾಗಿದೆ ಮೂರನೆಯ ಸಂಗತಿ ಬಹಳ ಮಹತ್ವ ಹೊಂದಿದೆ ಆದರೆ ನನ್ನ ವೈಯಕ್ತಿಕ ಅನುಭವದಿಂದ ನಾನು ಸೇರಿಸುವ ಮೂರನೆಯದು ನಿಮ್ಮ ಸ್ವಂತ ಶಿಸ್ತುಗಿಂತಲೂ ಹೆಚ್ಚು ಏನನ್ನಾದರೂ ದಾರಿ ಮಾಡಿಕೊಡಬೇಕು ಆದ್ದರಿಂದ ನಿಮ್ಮ ವಿಭಾಗಗಳ ಸುತ್ತಲೂ ಏನು ನಡೆಯುತ್ತಿದೆ ಎಂಬುದರ ಕುರಿತು ನಿಮಗೆ ತಿಳಿದಿರುತ್ತದೆ ಹಾಗಾಗಿ ಯಾವುದೇ ಶಿಸ್ತಿನ ಸಂಶೋಧನಾ ಕಾರ್ಯಕ್ರಮವನ್ನು ನೀವು ಮಾಡುವ ಯಾವುದೇ ಶೈಕ್ಷಣಿಕ ಸಂಸ್ಥೆಯಲ್ಲಿ ನೀವು ಸಮಗ್ರ ಬೆಳವಣಿಗೆಯನ್ನು ನೀಡಬೇಕು ಅದರ ಕೊನೆಯಲ್ಲಿ ನೀವು ನಾನು ಗಣಿತಶಾಸ್ತ್ರದಲ್ಲಿ ನನ್ನ ಸಂಶೋಧನೆ ಮಾಡಿದ್ದೇನೆ ಮತ್ತು ಬೀಜಗಣಿತದಲ್ಲಿ ಮಾತ್ರ ನಾನು ಇದನ್ನು ಮಾಡಿದ್ದೇನೆ ಮತ್ತು ಗಣಿತಗಳನ್ನು ಮಾತ್ರ ನಾನು ಅರ್ಥಮಾಡಿಕೊಂಡಿದ್ದೇನೆ ಅದು ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತಿಲ್ಲ ಆದ್ದರಿಂದ ಗಣಿತಜ್ಞರಾಗಿ ಅಥವಾ ಇಂಜಿನಿಯರ್ ಆಗಿ ಮತ್ತು ಸಾಮಾಜಿಕ ವಿಜ್ಞಾನಿಯಾಗಿ ನೀವು ಇತರ ವಿಷಯಗಳ ಮೂಲಭೂತ ಬಗ್ಗೆ ತಿಳಿದಿದ್ದರೆ ಏನು ನಡೆಯುತ್ತಿದೆ ಮತ್ತು ಸಾಹಿತ್ಯದಲ್ಲಿ ಏನು ಬರುತ್ತಿದೆ ಎಂಬುದು ನಿಮಗೆ ತಿಳಿದಿರುತ್ತದೆ ಅದು ನಿಮಗೆ ಜೀವಂತವಾಗಿ ಬೃಹತ್ ಸೂಚನೆ ಮತ್ತು ಯಾವುದೇ ಆಂತರ್ಯವನ್ನು ಹೊಂದಿದೆ ನಾವು ಬೇರೆ ಸಮಯದಲ್ಲಿ ಇನ್ನೊಮ್ಮೆ ಚರ್ಚಿಸಬಹುದು ಆದರೆ ನಿಮ್ಮ ಸ್ವಂತ ಶಿಸ್ತಿನ ಹೊರಗೆ ನೀವು ಓದುವುದು ಅಭಿವೃದ್ಧಿಗೆ ಭಾರೀ ಪ್ರಭಾವ ಬೀರುತ್ತದೆ ಪ್ರತಾಪ್ ಹರಿಡೋಸ್ ಹೌದು ಅದು ಹೊಸ ಆಲೋಚನೆಗಳು ಹೊಸ ಆಲೋಚನಾ ಪ್ರೊಸೆಸರ್ಗಳನ್ನು ತೆರೆಯುತ್ತದೆ ಎಂದು ನಾನು ಭಾವಿಸುತ್ತೇನೆ ರಾಜೇಶ್ ಕುಮಾರ್ ಮತ್ತು ಅದು ನಿಮಗೆ ಓದುವ ಅಭ್ಯಾಸವನ್ನು ನೀಡುತ್ತದೆ ಪ್ರತಾಪ್ ಹರಿಡೋಸ್ ಹೌದು ಹೌದು ರಾಜೇಶ್ ಕುಮಾರ್ ಹಾಗಾಗಿ ಮಾನವೀಯತೆ ಮತ್ತು ಸಾಮಾಜಿಕ ವಿಜ್ಞಾನಗಳಲ್ಲಿ ನಿರ್ದಿಷ್ಟವಾಗಿ ಮತ್ತು ನಾನು ಯೋಚಿಸುವ ಯಾವುದೇ ಇತರ ಶಿಸ್ತುಗಳಲ್ಲಿ ಸಂಶೋಧನೆ ಕೈಗೊಳ್ಳುವಾಗ ಜನರು ತಯಾರಿಸಬೇಕಾದ ಕನಿಷ್ಠ 3 ವಿಷಯಗಳು ಇವು ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಉತ್ತಮ ಆ ಒಳ್ಳೆಯ ಪದಗಳು ತಿಳಿಯಲು ನೆನಪಿನಲ್ಲಿಟ್ಟುಕೊಳ್ಳಲು ಒಳ್ಳೆಯ ಆಲೋಚನೆಗಳು ಹಾಗಾಗಿ ನಮ್ಮೊಂದಿಗೆ ಸೇರ್ಪಡೆಗೊಳ್ಳಲು ನಾನು ನಿಮಗೆ ಧನ್ಯವಾದ ಕೊಡಲು ಬಯಸುತ್ತೇನೆ ಮತ್ತು ಮಾನವೀಯತೆಯ ಬಗ್ಗೆ ಈ ಒಳನೋಟವನ್ನು ನೀಡುವುದು ನಿಮಗೆ ತಿಳಿದಿದೆ ಇದು ದೇಶದಾದ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳು ಅದನ್ನು ನೋಡಬೇಕು ಮತ್ತು ನಿಸ್ಸಂಶಯವಾಗಿ ನೀವು ಈ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಶೋಧನೆಗಳನ್ನು ತಿಳಿದಿರಬೇಕು ಎಂದು ಪರಿಗಣಿಸುತ್ತಾರೆ ಒಂದು ತಜ್ಞ ನಮಗೆ ಹೇಳುವುದು ನಾನು ಸಂತೋಷ ಅನುಭವಿಸಲು ಸಾಧ್ಯವಾಗಿದೆ ಎಂದು ಅರ್ಥ ಮತ್ತು ಆದ್ದರಿಂದ ನಾನು ಅವರಿಗೆ ಧನ್ಯವಾದ ಹೇಳಬಯಸುತ್ತೇನೆ ಪ್ರೊಫೆಸರ್ ರಾಜೇಶ್ ಕುಮಾರ್ ತುಂಬಾ ಧನ್ಯವಾದಗಳು ಧನ್ಯವಾದ